ಪ್ರಯೋಗಾಲಯ ಪ್ರದರ್ಶನ ಥ್ರೆಡ್ ಗೇಜ್ ಸ್ಪಿರಿಟ್ ಮಟ್ಟ ಶುಭೋದಯ ಎಂಜಿನಿಯರಿಂಗ್ ಮಾಪನಶಾಸ್ತ್ರ ಕೋರ್ಸ್ನ ಪ್ರಯೋಗಾಲಯ ಪ್ರದರ್ಶನ ಅಧಿವೇಶನಕ್ಕೆ ಮರಳಿ ಸ್ವಾಗತ ನಾನು ಇಲ್ಲಿ ಆಯ್ಕೆ ಮಾಡುವ ಮುಂದಿನ ಸಾಧನವೆಂದರೆ ಥ್ರೆಡ್ ಗೇಜ್ ಅಥವಾ ಪಿಚ್ ಗೇಜ್ ನಾನು ಇಲ್ಲಿ ನಿಜವಾದ ಸಾಧನವನ್ನು ನಿಮಗೆ ತೋರಿಸುವ ಮೊದಲು ಈ ಸ್ಕ್ರೂ ಥ್ರೆಡ್ ಟರ್ಮಿನಾಲಜಿ ಯನ್ನು ನೆನಪಿಸಿಕೊಳ್ಳೋಣ ಇದು ಸ್ಕ್ರೂ ಥ್ರೆಡ್ ಪರಿಭಾಷೆ ಇಲ್ಲಿ ನಾವು ಪ್ರಮುಖ ವ್ಯಾಸ ಸಣ್ಣ ವ್ಯಾಸ ಕನಿಷ್ಠ ವ್ಯಾಸವನ್ನು ಹೊಂದಿದ್ದೇವೆ ಮತ್ತು ನಮಗೆ ಪಿಚ್ ವ್ಯಾಸವಿದೆ ಸರಿ ಆದ್ದರಿಂದ ರೂಟ್ ಮತ್ತು ಕ್ರೆಸ್ಟ್ ಇದೆ ನಮಗೆ ಟ್ರಫ್ ಮತ್ತು ಕ್ರೆಸ್ಟ್ ಇದೆ 2 ರೂಟ್ಗಳು ಅಥವಾ 2 ಕ್ರೆಸ್ಟ್ಗಳ ನಡುವಿನ ಅಂತರವನ್ನು ಪಿಚ್ ಎಂದು ಕರೆಯಲಾಗುತ್ತದೆ ಪಿಚ್ ವಾಸ್ತವವಾಗಿ ಒಂದೇ ತಿರುಗುವಿಕೆಯೊಂದಿಗೆ ಒಂದೇ ಪ್ರಾರಂಭದ ಥ್ರೆಡ್ ದೊಂದಿಗೆ ಒಂದು ಸಂಪೂರ್ಣ ತಿರುಗುವಿಕೆಯಾದ 360 ಡಿಗ್ರಿ ತಿರುಗು ವಿಕೆಯಲ್ಲಿ ಥ್ರೆಡ್ ಎಷ್ಟು ಮುಂದಕ್ಕೆ ಹೋಗುತ್ತದೆ ಸ್ಕ್ರೂ ಮತ್ತು ನಟ್ ಎಷ್ಟು ಮುಂದಕ್ಕೆ ಹೋಗುತ್ತದೆ ಅದು ಪಿಚ್ ಇಲ್ಲಿ ಒಂದು ಕೋನವಿದೆ ಚಾಂಫರ್ ಕೋನ ಎಂದು ಕರೆಯಲಾಗುತ್ತದೆ ಸ್ಕ್ರೂನ ಕೊನೆಯಲ್ಲಿ ಇದೆ ನಾವು ಇಲ್ಲಿ ವಿವಿಧ ಆಂಗಲ್ಸ್ ಗಳನ್ನು ಹೊಂದಿದ್ದೇವೆ ಇದನ್ನು ಥ್ರೆಡ್ ಕೋನ ಎಂದು ಕರೆಯಲಾಗುತ್ತದೆ ನಾವು ಹೆಲಿಕ್ಸ್ ಕೋನವನ್ನು ಹೊಂದಿದ್ದೇವೆ ಈ ಕೋನವು ಹೆಲಿಕ್ಸ್ ಕೋನ ಈ 2α ನಮ್ಮ ಥ್ರೆಡ್ ಕೋನವಾಗಿದೆ ಥ್ರೆಡ್ನ ಆಳವು ಕ್ರೆಸ್ಟ್ ಮತ್ತು ರೂಟ್ ನಡುವಿನ ಅಂತರವಾಗಿದೆ ಮತ್ತು ಪ್ರಮುಖ ವ್ಯಾಸವು ಥ್ರೆಡ್ನ ಕಾಲ್ಪನಿಕ ಅತಿದೊಡ್ಡ ವ್ಯಾಸವಾಗಿದೆ ನಂತರ ಸಣ್ಣ ವ್ಯಾಸವು ಕಾಲ್ಪನಿಕ ಚಿಕ್ಕ ವ್ಯಾಸವಾಗಿರುತ್ತದೆ ಪಿಚ್ ವ್ಯಾಸವು ಪ್ರಮುಖ ಮತ್ತು ಸಣ್ಣ ವ್ಯಾಸದ ನಡುವಿನ ಸೈದ್ಧಾಂತಿಕ ವ್ಯಾಸವಾಗಿದೆ ನಂತರ ನಾವು ಹೆಲಿಕ್ಸ್ ಕೋನವನ್ನು ಹೊಂದಿದ್ದೇವೆ ಅದು ನೇರ ಥ್ರೆಡ್ ದಲ್ಲಿದೆ ಇದು ನೇರ ಥ್ರೆಡ್ ದ ಮೇಲಿನ ಕೋನವಾಗಿದ್ದು ಅಕ್ಷದೊಂದಿಗಿನ ಪಿಚ್ ಸಾಲಿನಲ್ಲಿ ಥ್ರೆಡ್ ದ ಹೆಲಿಕ್ಸ್ನಿಂದ ಇದು ಏರ್ಪಟ್ಟಿದೆ ಇದು ಹೆಲಿಕ್ಸ್ ಕೋನ ಆದ್ದರಿಂದಇವು ವಿವಿಧ ಘಟಕಗಳಾಗಿವೆ ಮುಂದೆ ನಾನು ನನ್ನ ಗೇಜ್ಗೆ ಬರುತ್ತೇನೆ ಈ ಸ್ಕ್ರೂ ಗೇಜ್ ಇದು ನಮ್ಮ ಸ್ಕ್ರೂ ಗೇಜ್ ನಾನು ಅದನ್ನು ತೆರೆದರೆ ನೀವು ಇಲ್ಲಿ ವಿವಿಧ ಎಲೆಗಳನ್ನು ನೋಡುತ್ತೀರಿ ಅದು ಫೀಲರ್ ಗೇಜ್ಗೆ ಹೋಲುತ್ತದೆ ಆದರೆ ವ್ಯತ್ಯಾಸವೆಂದರೆ ಪ್ರತಿ ಎಲೆಯ ದಪ್ಪ ಒಂದೇ ಆಗಿರುತ್ತದೆ ಆದರೆ ನಮ್ಮಲ್ಲಿ ವಿಭಿನ್ನ ಪಿಚ್ಗಳಿವೆ ಥ್ರೆಡ್ನ ವಿಭಿನ್ನ ಪಿಚ್ಗಳ ಪ್ರೊಫೈಲ್ ಒಂದೇ ಆಗಿರುತ್ತದೆ ಅದು ಮೆಟ್ರಿಕ್ ಇದು ಮೆಟ್ರಿಕ್ ಥ್ರೆಡ್ ಗೇಜ್ ನಾವು ಮೆಟ್ರಿಕ್ ಥ್ರೆಡ್ ಗೇಜ್ ಆಕ್ಮೆ ಥ್ರೆಡ್ ಗೇಜ್ ವೈಟ್ವರ್ತ್ ಥ್ರೆಡ್ ಗೇಜ್ ಹೊಂದಬಹುದು ಎಲ್ಲಾ ವಿಭಿನ್ನ ಥ್ರೆಡ್ಗಳಿಗೆ ವಿಭಿನ್ನ ಥ್ರೆಡ್ ಗೇಜ್ಗಳನ್ನು ಹೊಂದಬಹುದು ಮತ್ತು ಇದು ಮೆಟ್ರಿಕ್ ಥ್ರೆಡ್ ಗೇಜ್ ಆಗಿದ್ದು ಅದು 0 25 ರಿಂದ 2 5 ಎಂಎಂ ಪಿಚ್ ವ್ಯಾಪ್ತಿಯನ್ನು ಹೊಂದಿದೆ ಇಲ್ಲಿರುವ ಚಿಕ್ಕ ಎಲೆಯ ಪಿಚ್ 0 ಮತ್ತು ಅತಿದೊಡ್ಡ ಎಲೆ 2 ಆದ್ದರಿಂದ ಈ ಫೀಲರ್ ಗೇಜ್ ಅಥವಾ ಥ್ರೆಡ್ ಗೇಜ್ ಒಂದು ಸಾಧನವಾಗಿದ್ದು ಇದನ್ನು ತ್ವರಿತ ಅಳತೆಗಾಗಿ ಬಳಸಲಾಗುತ್ತದೆ ಆದ್ದರಿಂದ ಬಹಳ ತ್ವರಿತವಾಗಿ ಈ ಫೀಲರ್ ಗೇಜ್ ನಮಗೆ ಅಂತರ ಏನು ಎಂದು ಹೇಳಬಲ್ಲದು ನಾವು ಅಂತರವನ್ನು ಇತರ ಹಲವು ವಿಧಗಳಲ್ಲಿ ಅಳೆಯಬಹುದು ಹಾಗೆ ಅಂತರವು ದೊಡ್ಡದಾಗಿದ್ದರೆ ಅಥವಾ ಕೆಲವು ವಿಧಾನಗಳು ಇರಬಹುದಾದರೆ ನಾವು ವರ್ನಿಯರ್ ಕ್ಯಾಲಿಪರ್ ಅನ್ನು ಬಳಸಬಹುದು ನಾವು ಇತರ ಮಾಪನ ಶಾಸ್ತ್ರದ ವಿಧಾನವನ್ನು ಬಳಸಿಕೊಂಡು ಥ್ರೆಡ್ನ ಪಿಚ್ ಅನ್ನು ಅಳೆಯಬಹುದು ಆದರೆ ಥ್ರೆಡ್ ಗೇಜ್ ಒಂದು ಸಾಧನವಾಗಿದ್ದು ಅದು ನಿಮಗೆ ತ್ವರಿತವಾಗಿ ಪೀಚ್ ಏನೆಂದು ತಿಳಿಸುತ್ತದೆ ಆದ್ದರಿಂದ ನಾನು ಇಲ್ಲಿ ಸ್ಪಾರ್ಕ್ ಪ್ಲಗ್ ಅನ್ನು ಹೊಂದಿದ್ದೇನೆ ಮತ್ತು ಅದರ ಮೇಲೆ ನಾನು ಈ ಸ್ಕ್ರೂ ಗೇಜ್ ಅನ್ನು ಅನ್ವಯಿಸುತ್ತೇನೆ ಯಾವ ಎಲೆ ಇದರೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಎಂದು ನೋಡೋಣ ಈ ಸ್ಪಾರ್ಕ್ ಪ್ಲಗ್ ಮೆಟ್ರಿಕ್ ಪ್ರಕಾರದ ಪ್ರೊಫೈಲ್ ಅನ್ನು ಮಾತ್ರ ಹೊಂದಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಈ ಗಾತ್ರವು 1 1 ಮಿಮೀ ಪಿಚ್ ಆಗಿದೆ ಆದ್ದರಿಂದ 1 1 ಮಿಮೀ ಸ್ವಲ್ಪ ದೊಡ್ಡದಾಗಿದೆ ಎಂದು ನೀವು ನೋಡಬಹುದು ಇದು ವಾಸ್ತವವಾಗಿ ನನ್ನ ಸೆಟ್ ಗೇಜ್ನ ಎಲೆಯ ಮೇಲಿನ ಪಿಚ್ ಸ್ವಲ್ಪ ದೊಡ್ಡದಾಗಿದೆ ಆದ್ದರಿಂದ ನಾವು 1 ಮಿಮೀ ಪ್ರಯತ್ನಿಸೋಣ ಇದು ಉತ್ತಮ ದೇಹರಚನೆಯಂತೆ ಕಾಣುತ್ತದೆ ಅದನ್ನು ಸರಿಯಾಗಿ ಅಳವಡಿಸಲಾಗಿದೆ ಅದನ್ನು ದೃಢಪಡಿಸಲು ನಾವು ಗೋ ಮತ್ತು ನೋ ಗೋ ಮಾಪಕಗಳ ನಿಯಮವನ್ನು ಬಳಸುತ್ತೇವೆ ಆದ್ದರಿಂದ ಇದು 1 ಮಿಮೀ ಎಂದು ನಾನು ಭಾವಿಸುತ್ತೇನೆ ಈ ಸ್ಪಾರ್ಕ್ ಪ್ಲಗ್ನ ಈ ಸ್ಕ್ರೂನ ಪಿಚ್ 1 ಮಿಮೀ ಮಾತ್ರ ನಾನು 0 9 ಮಿಮೀ ಬಳಸುವ ಮೂಲಕ ಅದನ್ನು ಖಚಿತಪಡಿಸುತ್ತೇನೆ 9 ಮಿಮೀ ಸ್ವಲ್ಪ ಚಿಕ್ಕದಾಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ 1 ಮಿಮೀ ಇಲ್ಲಿ ಸರಿಯಾದ ಪಿಚ್ ಆಗಿದೆ ಆದ್ದರಿಂದ ಥ್ರೆಡ್ ಗೇಜ್ ಅನ್ನು ಕೆಲವೊಮ್ಮೆ ಪಿಚ್ ಗೇಜ್ ಎಂದೂ ಕರೆಯಲಾಗುತ್ತದೆ ಮೈಕ್ರೊಮೀಟರ್ ಅನ್ನು ಸ್ಕ್ರೂ ಗೇಜ್ ಎಂದೂ ಕರೆಯಲಾಗುತ್ತದೆ ಇದನ್ನು ಪಿಚ್ ಅಥವಾ ಯಾವುದೇ ಸ್ಕ್ರೂ ಥ್ರೆಡ್ ಲೀಡ್ ನ್ನು ಅಳೆಯಲು ಬಳಸಲಾಗುತ್ತದೆ ಆದ್ದರಿಂದ ಥ್ರೆಡ್ ಪಿಚ್ ಗೇಜ್ಗಳನ್ನು ಸ್ಕ್ರೂನಲ್ಲಿರುವ ಥ್ರೆಡ್ನ ಪಿಚ್ ಅಥವಾ ಮೊನಚಾದ ರಂಧ್ರದಲ್ಲಿ ಥ್ರೆಡ್ ಅನ್ನು ನಿರ್ಧರಿಸಲು ಉಲ್ಲೇಖ ಸಾಧನವಾಗಿreference tool ಬಳಸಲಾಗುತ್ತದೆ ಆಂತರಿಕ ಅಥವಾ ಬಾಹ್ಯ ಥ್ರೆಡ್ಗಳನ್ನು ಅಳೆಯಲು ಇದನ್ನು ಬಳಸಬಹುದು ಅಥವಾ ಎರಡನ್ನೂ ಅಳೆಯಲು ಬಳಸಬಹುದು ಆದ್ದರಿಂದ ನಿಮಗೆ ತೋರಿಸಲು ನಾನು ಆಯ್ಕೆ ಮಾಡಿದ ಸಾಧನಗಳಲ್ಲಿ ಇದು ಒಂದು ಆದ್ದರಿಂದ ನಾನು ಇಲ್ಲಿ ಆಯ್ಕೆ ಮಾಡುವ ಮುಂದಿನ ಸಾಧನವೆಂದರೆ ಸ್ಪಿರಿಟ್ ಮಟ್ಟ ಸ್ಪಿರಿಟ್ ಮಟ್ಟವು ಕೇವಲ ಒಂದು ಮಟ್ಟದ ಸಾಧನವಾಗಿದ್ದು ಮೇಲ್ಮೈಗಳು ಹಾರಿಜಾಂಟಲ್ಆಗಿವೆಯೇ ಅಥವಾ ವರ್ಟಿಕಲ್ ವರ್ಟಿಕಲ್ ಆಗಿವೆಯೇ ಎಂದು ನೋಡಲು ಬಳಸಲಾಗುತ್ತದೆ ಅಥವಾ ಮಟ್ಟದಲ್ಲಿ ಯಾವುದೇ ವ್ಯತ್ಯಾಸವಿದೆಯೇ ಅಥವಾ ಇಲ್ಲವೇ ಎಂದು ನೋಡಲು ಬಳಸಲಾಗುತ್ತದೆ ಇದನ್ನು ಕಾರ್ಪೆಂಟರ್ ಗಳು ಮೇಸನ್ರು ಬಳಸುತ್ತಾರೆ ಇಟ್ಟಿಗೆ ಲೇಯರ್ನ ಇಟ್ಟಿಗೆ ರೇಖೆಯನ್ನು ಪರೀಕ್ಷಿಸಿ ಗೋಡೆ ನೇರವಾಗುತ್ತದೆಯೋ ಇಲ್ಲವೋ ಎಂದು ಹೇಳುತ್ತಾರೆ ನೀವು ಅದನ್ನು ನೋಡಿರಬಹುದು ಮತ್ತು ಯಾಂತ್ರಿಕ ಮಾಪನ ಶಾಸ್ತ್ರದ ಪ್ರಯೋಗಾಲಯದಲ್ಲಿ ಇದನ್ನು ಕೆಲವೊಮ್ಮೆ ಬಳಸಲಾಗುತ್ತದೆ ನಾವು ಇಲ್ಲಿ ಹೊಂದಿರುವ ಈ ಸ್ಪಿರಿಟ್ ಮಟ್ಟವು 12 ಇಂಚಿನ ಸ್ಪಿರಿಟ್ ಮಟ್ಟವಾಗಿದೆ ಉದ್ದ 12 ಇಂಚು ಇದು ವಿವಿಧ ಘಟಕಗಳನ್ನು ಹೊಂದಿದೆ ಇದು ವಾಯ್ಲ್ನಲ್ಲಿ ಒಂದು ಗುಳ್ಳೆಯನ್ನು ಹೊಂದಿದೆ ಈ ಸಂಪೂರ್ಣ ಘಟಕವನ್ನು ವಾಯ್ಲ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಸಿಲಿಂಡರ್ನಲ್ಲಿ ನಾವು ಈ ಗುಳ್ಳೆಯನ್ನು ಹೊಂದಿದ್ದೇವೆ ಇದು ವಿಸ್ಕಸ್ ಫ್ಲೂಯಿಡ್ ಈ ದ್ರವವು ಸಾಮಾನ್ಯವಾಗಿ ಕೆಲವು ಎಥೆನಾಲ್ ಅಥವಾ ಬಣ್ಣಬಣ್ಣದ ಯಾವುದಾದರೂ ಆಗಿರುತ್ತದೆ ಇದು ಕಡಿಮೆ ವಿಸ್ಕೋಸಿಟಿ ಯನ್ನು ಹೊಂದಿರುವ ದ್ರವವಾಗಿದ್ದು ಇದು ಸಾಮಾನ್ಯವಾಗಿ ಎಥೆನಾಲ್ ನಂತಹ ಕೆಲವು ಆಲ್ಕೋಹಾಲ್ ನಿಂದ ಆಗಿದೆ ಇದು ಬಣ್ಣದ್ದಾಗಿದೆ ಗುಳ್ಳೆ ಮಧ್ಯದಲ್ಲಿದೆ ಅಥವಾ ಇಲ್ಲ ಎಂದು ಒಬ್ಬರು ಸ್ಪಷ್ಟವಾಗಿ ನೋಡಬಹುದೇ ಆದ್ದರಿಂದ ಈ ಸ್ಪಿರಿಟ್ ಮಟ್ಟವು ತಾಪಮಾನಕ್ಕೆ ಸೂಕ್ಷ್ಮವಾಗಿರುತ್ತದೆ ಇದು ಮೈನಸ್ 20 ರಿಂದ 60 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪಮಾನಕ್ಕೆ ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ಇದು ಮೈನಸ್ 20℃ ರಿಂದ 60℃ ಆಗಿದೆ ವಾಸ್ತವವಾಗಿ ಈ ದ್ರವವನ್ನು ಸ್ಪಿರಿಟ್ ಎಂದೂ ಕರೆಯುತ್ತಾರೆ ಅದಕ್ಕಾಗಿಯೇ ಇದನ್ನು ಸ್ಪಿರಿಟ್ ಲೆವೆಲ್ ಎಂದು ಕರೆಯಲಾಗುತ್ತದೆ ಇದು ಬಣ್ಣದ್ದಾಗಿದೆ ಮತ್ತು ಲುಮಿನಿಸ್ಸೆಂಟ್ ರೆಫ್ಲೆಕ್ಟರ್ ಅನ್ನು ವಾಯ್ಲ್ನ ಹಿಂದೆ ಇಡಲಾಗುತ್ತದೆ ಆದ್ದರಿಂದ ವೀಕ್ಷಕನು ಬೆಳಕಿನ ಅಡಿಯಲ್ಲಿ ಸ್ಪಷ್ಟವಾಗಿ ನೋಡುವಂತೆ ಅದು ಅದನ್ನು ಬೆಳಗಿಸುತ್ತದೆ ಇದರಿಂದ ಅದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಕಾರ್ಯಾಚರಣೆಯಲ್ಲಿರುವಾಗ ಸ್ಪಿರಿಟ್ ಮಟ್ಟವು ಅದರಲ್ಲಿ ಒಂದು ಸಣ್ಣ ತತ್ವವನ್ನು ಹೊಂದಿದೆ ನಾವು ಅದನ್ನು ಸರಿಸಿದಾಗ ಗುಳ್ಳೆಗಳ ಸ್ಥಾನದಲ್ಲಿ ಬದಲಾವಣೆಯಾಗಿರುವುದನ್ನು ನೀವು ನೋಡಬಹುದು ವರ್ಟಿಕಲ್ ಲೆವೆಲ್ ಗೆ 2 ವಾಯ್ಲ್ಗಳು ಮತ್ತು ವರ್ಟಿಕಲ್ ಲೆವೆಲ್ ಅನ್ನು ನೋಡಲು 2 ವಾಯ್ಲ್ಗಳು ಇವೆ ಈ ಮೇಲ್ಮೈಯನ್ನು ಆಧರಿಸಿ ಇದನ್ನು ಕ್ಯಾಲಿಬ್ರೇಟ್ ಮಾಡಲಾಗುತ್ತದೆ ಇದು ಆ ಮೇಲ್ಮೈ ವಾಸ್ತವವಾಗಿ ಈ ನಿರ್ದಿಷ್ಟ ಉಪಕರಣವನ್ನು ಎರಡೂ ಮೇಲ್ಮೈಗಳಿಗೆ ಕ್ಯಾಲಿಬ್ರೇಟ್ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಸ್ಪಿರಿಟ್ ಮಟ್ಟವನ್ನು ಕೇವಲ ಒಂದು ಮೇಲ್ಮೈಯನ್ನು ಆಧರಿಸಿ ಮಾಪನಾಂಕ ಮಾಡಲಾಗುತ್ತದೆ ಇದು ಆ ಮೇಲ್ಮೈಯಾಗಿದ್ದರೆ ಅಥವಾ ಉಲ್ಲೇಖಿತ ಮೇಲ್ಮೈಯಾಗಿದ್ದರೆ ಇದನ್ನು ಆಧರಿಸಿ ಮಾಪನಾಂಕ ನಿರ್ಣಯಿಸಲಾಗಿದ್ದರೆ ಇದನ್ನು ಯಾವಾಗಲೂ ಬಳಸಬೇಕಾಗುತ್ತದೆ ನಾನು ಕೆಳಗಿನಿಂದ ಒಂದು ಮಟ್ಟವನ್ನು ನೋಡಬೇಕಾದರೆ ಇದು ಮಾಪನಾಂಕ ನಿರ್ಣಯವಲ್ಲ ಅಥವಾ ಇದು ರೆಫರೆನ್ಸ್ ಸರ್ಫೇಸ್ ಅಲ್ಲ ಈ ರೀತಿಯಾಗಿ ಬಳಸುವುದು ಉತ್ತಮ ಅಭ್ಯಾಸವಲ್ಲ ಇದು ಉಲ್ಲೇಖದ ಮೇಲ್ಮೈಯಾಗಿರುವುದರಿಂದ ನಾನು ಕೆಳಭಾಗದಲ್ಲಿ ನೋಡಬೇಕಾದರೆ ನಾವು ಅದನ್ನು ತಲೆಕೆಳಗಾಗಿ ತಿರುಗಿಸಬೇಕು ಮತ್ತು ಸ್ಪಿರಿಟ್ ಮಟ್ಟವನ್ನು ನೋಡಲು ಈ ಉಲ್ಲೇಖ ಮೇಲ್ಮೈಯನ್ನು ಬೇಸ್ನೊಂದಿಗೆ ಸ್ಪರ್ಶಿಸಬೇಕಾಗಿದೆ ಸರಿ ಆದ್ದರಿಂದ ಇದು ವಾಯ್ಲೆಗೆ ಒಂದು ತತ್ವವಾಗಿದೆ ವಾಸ್ತವವಾಗಿ ವಾಯ್ಲ್ ಯಾವಾಗಲೂ ನೇರ ಸಿಲಿಂಡರ್ ಅಲ್ಲ ವಾಯ್ಲ್ ಆಕಾರದಲ್ಲಿ ಸ್ವಲ್ಪ ಕಾನ್ವೆಕ್ಸ್ ಆಗಿದೆ ಆದ್ದರಿಂದ ನಾನು ಇದನ್ನು ಸ್ಪಿರಿಟ್ ಮಟ್ಟವಾಗಿ ಚಿತ್ರಿಸಿದರೆ ಇದು 12 ಇಂಚುಗಳು ಮತ್ತು ಈ ವಾಯ್ಲ್ 2 ರೇಖೆಗಳ ನಡುವಿನ ಅಂತರವನ್ನು ಹೊಂದಿದೆ ಆ 2 ಗುರುತುಗಳು ಇರುವುದನ್ನು ನೀವು ನೋಡಬಹುದು 2 ಕಪ್ಪು ರೇಖೆಗಳು ವಾಯ್ಲ್ನಲ್ಲಿವೆ 2 ಕಪ್ಪು ರೇಖೆಗಳಿವೆ ಎಂದು ನೀವು ಹತ್ತಿರದಿಂದ ನೋಡಬಹುದು ಸರಿ ಈ ಕಪ್ಪು ರೇಖೆಗಳೊಳಗೆ ಗುಳ್ಳೆ ಉಳಿಯಬೇಕಾಗಿದೆ ಯಾವುದೇ ಪ್ಯಾರಲ್ಲಕ್ಸ್ ಎರರ್ ಇರಬೇಕಾಗಿಲ್ಲ ಆದ್ದರಿಂದ ನಾನು ಅದನ್ನು ಕ್ಯಾಮೆರಾಗೆ ಸಮಾನಾಂತರವಾಗಿ ಮಾಡುತ್ತೇನೆ ಸರಿ ಗುಳ್ಳೆಯು ನಿಖರವಾಗಿ 2 ಸಾಲುಗಳಲ್ಲಿದೆ ಎಂದು ಈಗ ನೀವು ನೋಡಬಹುದು ಆದ್ದರಿಂದ ಪ್ಯಾರಲ್ಲಕ್ಸ್ ಎರರ್ ದಿಂದಾಗಿ ಅದು ಸರಿಯಾಗಿ ಜೋಡಿಸಲ್ಪಟ್ಟಿಲ್ಲ ಎಂದು ತೋರುತ್ತಿದೆ ಸರಿ ಈ ದಿಕ್ಕಿನಲ್ಲಿ ಸ್ವಲ್ಪ ಸರಿಹೊಂದಿದಂತೆ ತೋರುತ್ತಿದೆ ಈ ದಿಕ್ಕು ಆದರೆ ನಾನು ಅದನ್ನು ಕ್ಯಾಮೆರಾಗೆ ಪ್ಯಾರಲ್ಲಲ್ ಆಗಿ ಮಾಡಿದರೆ ಅದು ಕ್ಯಾಮೆರಾಗೆ ಪೆರ್ಪೆಂಡಿಕ್ಯುಲರ್ ಆಗಿರುತ್ತದೆ ಅದು ಸರಿಯಾಗಿ ಸ್ಪರ್ಶಿಸುತ್ತಿದೆ ಅಂದರೆ ಈ ಮೇಲ್ಮೈ ಫಲಕವು ಸರಿಯಾಗಿ ಗ್ರೌಂಡ್ ಆಗಿದೆ ಅಥವಾ ಸರಿಯಾಗಿ ಗ್ರೌಂಡ್ ಆಗಿಲ್ಲ ಆದರೆ ಅದು ವಾಸ್ತವವಾಗಿ ನೇರವಾಗಿ ಅಥವಾ ನೆಲಕ್ಕೆಪ್ಯಾರಲ್ಲಲ್ ಆಗಿರುತ್ತದೆ ಆದ್ದರಿಂದ ಈ ಗುರುತುಗಳು ಸಾಮಾನ್ಯವಾಗಿ 2 ರಿಂದ 10 ಮಿ ಮೀ ಆಗಿವೆ ವಾಯ್ಲ್ ಈ ರೀತಿಯ ನೇರ ಸಿಲಿಂಡರ್ ಅಲ್ಲ ಇಲ್ಲಿ ಗುರುತುಗಳಿವೆ ಮತ್ತು ಇಲ್ಲಿ ಒಂದು ಗುಳ್ಳೆ ಇದೆ ಅದು ನಿಂತಿದ್ದರೆ ನಾವು ಅದನ್ನು ಈ ರೀತಿ ಓರೆಯಾಗಿಸಿದರೆ ಗುಳ್ಳೆಯು ಇಲ್ಲಿ ಉಳಿಯಲು ಸ್ಥಳವಿರುವದಿಲ್ಲ ಅದು ಇಲ್ಲಿ ಮತ್ತು ಅಲ್ಲಿಗೆ ಚಲಿಸುತ್ತಲೇ ಇರುತ್ತದೆ ಆದ್ದರಿಂದ ವಾಯ್ಲ್ ಆಕಾರವು ಈ ರೀತಿಯಾಗಿರಬೇಕು ಇದು ಒಂದು ರೀತಿಯ ಅಂಡಾಕಾರದ ಆಕಾರವಾಗಿದೆ ಮತ್ತು ಗುಳ್ಳೆ ಯಾವಾಗಲೂ ಸ್ಥಿರವಾದ ಸ್ಥಳವನ್ನು ಹುಡುಕಲು ಪ್ರಯತ್ನಿಸುತ್ತದೆ ಆದ್ದರಿಂದ ನೀವು ಅದನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವಾಗ ನೀವು ಅದನ್ನು ಕೆಲವು ಕೋನದಲ್ಲಿ ಓರೆಯಾಗಿಸಿದಾಗ ಗುಳ್ಳೆ ಸ್ಥಾನವನ್ನು ಬದಲಾಯಿಸುತ್ತದೆ ಆದರೆ ಅದು ಒಂದು ಮಟ್ಟದಲ್ಲಿದ್ದಾಗ ಅಥವಾ ಪ್ಯಾರಲ್ಲಲ್ ಆಗಿರುವಾಗ ಗುಳ್ಳೆ ಈ ಸ್ಥಾನದಲ್ಲಿ ಉಳಿಯುತ್ತದೆ ಇದು ಖಚಿತವಾಗಿಲ್ಲ ಅದು ನೇರ ಸಿಲಿಂಡರ್ ಆಗಿದ್ದರೆ ಅದು ಇಲ್ಲಿ ಉಳಿಯುವುದಿಲ್ಲ ಅಥವಾ ಎಲ್ಲಿಗೆ ಹೋಗಬಹುದು ಇಲ್ಲಿ 2 ಗುರುತುಗಳಲ್ಲಿದೆ ಆದ್ದರಿಂದ ತ್ರಿಜ್ಯವು ದೊಡ್ಡದಾದಂತೆಲ್ಲ ಗುಳ್ಳೆ ಹೆಚ್ಚು ಸುಲಭವಾಗಿ ಚಲಿಸಬಹುದು ಮತ್ತು ಸಣ್ಣ ಚಲನೆಗೆ ಹೆಚ್ಚು ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಬಹುದು ನೀವು ಇದನ್ನು ಸಿಲಿಂಡರ್ನ ರೆಫೆರೆನ್ಸ್ ಆಗಿ ತೆಗೆದುಕೊಳ್ಳಬಹುದು ನಿಮಗೆ ತಿಳಿದಿರಲಿ ಇದು ಕೇಂದ್ರ ಬಿಂದುವಾಗಿದೆ ಮತ್ತು ಇದು ವೃತ್ತವಾಗಿದೆ ಆದ್ದರಿಂದ ಇದು ಮತ್ತೊಂದು ವೃತ್ತ ಎಂದು ನಾನು ಹೇಳುತ್ತೇನೆ ಈ ತ್ರಿಜ್ಯವು ದೊಡ್ಡದಾಗಿದೆ ಹೆಚ್ಚು ಸೂಕ್ಷ್ಮತೆಯ ಸ್ಪಿರಿಟ್ ಮಟ್ಟವಾಗಿದೆ ನಾನು ಇಲ್ಲಿ ಸ್ಪಿರಿಟ್ ಮಟ್ಟದ ತತ್ವವನ್ನು ಬಳಸಿಕೊಂಡು ಇದನ್ನು ವಿವರಿಸಬಲ್ಲೆ ಆದ್ದರಿಂದ ಏನಾಗುತ್ತದೆ ಗುಳ್ಳೆಯು ಇಲ್ಲಿದ್ದರೆ ಅದು ಬಿ ಯಿಂದ ಬಿ' ಗೆ ಸ್ಥಾನವನ್ನು ಬದಲಾಯಿಸುತ್ತದೆ ಮತ್ತು ಈ ಬದಲಾಗುತ್ತಿರುವ ಸ್ಥಾನವು ಉದ್ದ ಎಲ್ ಗೆ ಸಮಾನವಾಗಿರುತ್ತದೆ ವಾಯ್ಲ್ನ ತ್ರಿಜ್ಯವನ್ನು ಆರ್ ಎಂದು ಹೇಳೋಣ ಇದು ಕೇಂದ್ರ ಮತ್ತು ತ್ರಿಜ್ಯ ಆರ್ ಈ ಕೋನವು ಗುಳ್ಳೆಯ 2 ತುದಿಗಳು ಅಥವಾ ರೇಖೆಯ 2 ತುದಿಗಳು ವೃತ್ತದ ಕೇಂದ್ರದೊಂದಿಗೆ ಮಾಡುವ ಕೋನವಾಗಿದೆ ನಾನು ಈ ಕೋನವನ್ನು ಅಲ್ಫಾ α ಎಂದು ಕರೆಯುತ್ತೇನೆ ಈಗ ಏನಾಗುತ್ತದೆ ಒಂದು ಸ್ಪಿರಿಟ್ ಮಟ್ಟವು ಇಲ್ಲಿ ನೆಲಕ್ಕೆ ಪ್ಯಾರಲ್ಲಲ್ ಆಗಿರುವಾಗ ಯಾವುದೇ ಚಲನೆ ಇಲ್ಲ ಮತ್ತು ನಾನು ಸ್ವಲ್ಪ ಚಲನೆಯನ್ನು ಮಾಡಿದರೆ ಈ ಚಲನೆಯನ್ನು ಅಲ್ಫಾ α ಎಂದು ಹೇಳುತ್ತೇನೆ ವಾಸ್ತವವಾಗಿ ಈ ಚಲನೆಯು ಸಮವಾಗಿರುತ್ತದೆ ಏಕೆಂದರೆ ಈ ರೇಖೆಯು ಬೇಸ್ಗೆ ಪೆರ್ಪೆಂಡಿಕ್ಯುಲರ್ ಆಗಿರುತ್ತದೆ ಆದ್ದರಿಂದ ಅದನ್ನು ಒಂದು ಕೋನ ಅಲ್ಫಾ α ದಲ್ಲಿ ಸರಿಸಿದಾಗಲೆಲ್ಲಾ ಗುಳ್ಳೆ ಸಮಾನ ಕೋನವನ್ನು ಚಲಿಸುತ್ತದೆ ನಾನು ಅದನ್ನು ಕೆಲವು ಕೋನದಲ್ಲಿ ಚಲಿಸುವಾಗ ಗುಳ್ಳೆಯು ಅದೇ ಕೋನವನ್ನು ವಾಯ್ಲ್ ನ ಕೇಂದ್ರದೊಂದಿಗೆ ಮಾಡುತ್ತದೆ ಆದ್ದರಿಂದ ಈ ಕೋನ 'α' ಮತ್ತು ಬೇಸ್ ಹೊಂದಿರುವ ಈ ಕೋನವು ಒಂದೇ ಆಗಿರುತ್ತದೆ ಆದ್ದರಿಂದ ಈ ಕೋನವು ಸ್ಪಿರಿಟ್ ಮಟ್ಟವನ್ನು ಓರೆಯಾಗಿಸುವ ಕೋನವಾಗಿದೆ ನಾನು ಅದನ್ನು ಈ ರೀತಿ ಓರೆಯಾಗಿಸಿದರೆ ಸರಿ ನನ್ನ ಪೆನ್ಸಿಲ್ ಅನ್ನು ನಾನು ಸ್ಟೇಷನರಿ ಯಾಗಿರಿಸುತ್ತೇನೆ ನಾನು ಅದನ್ನು ನೇರವಾಗಿ ಮಾಡುತ್ತೇನೆ ಸರಿ ಈ ಕೋನ α ಮತ್ತು ವಾಯ್ಲ್ ನ ಕೇಂದ್ರದೊಂದಿಗೆ ಗುಳ್ಳೆ ಮಾಡುವ ಈ ಕೋನವು ಒಂದೇ ಆಗಿರುತ್ತದೆ ಈ ತತ್ತ್ವದ ಆಧಾರದ ಮೇಲೆ ಸ್ಪಿರಿಟ್ ಮಟ್ಟವು ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ರೇಖೆ l ಆಗಿದ್ದರೆ ಮತ್ತು ಅದು ಯಾವುದೇ ಹಂತದಲ್ಲಿ ಬದಲಾದರೆ ಅದು ಕೊನೆಯಲ್ಲಿ ಅದು A ನಿಂದ A' ಗೆ ಬದಲಾಗುತ್ತದೆ ಮತ್ತು ಈ ಎತ್ತರವು h ಆಗಿದ್ದರೆ ತೀಟಾ θ ಮೌಲ್ಯವು ಎಲ್ ಅನ್ನು ಆರ್ ಇಂದ ಭಾಗಿಸಿದಾಗ ಬರುವ ಮೊತ್ತ ಆಗಿರುತ್ತದೆ ತೀಟಾ θ ಎಲ್ ಆರ್ ಹೆಚ್ ಎಲ್ x ಅಲ್ಫಾ α ಎಲ್ ಆರ್ x ಹೆಚ್ ಎಲ್ ವೃತ್ತ ಖಂಡದ ಉದ್ದ ವಾಸ್ತವವಾಗಿ ಎಲ್ ಇಲ್ಲಿ ವೃತ್ತ ಖಂಡ ವೃತ್ತ ಖಂಡದ ಉದ್ದ ವು ಉದ್ದಕ್ಕೆ ಅಥವಾ ತ್ರಿಜ್ಯದ ಚಲನೆ ಗೆ ಸಮಾನ ಆಗಿರುತ್ತದೆ ಇದು ಸಾಮಾನ್ಯ ಸೂತ್ರ ಆದ್ದರಿಂದ ಇಲ್ಲಿ ಕೋನವು α ಆಗಿದೆ ಇದು ಎಲ್ ಭಾಗಲೇ ಆರ್ ಗೆ ಸಮಾನವಾಗಿರುತ್ತದೆ ಸರಿ ಈ ಎಲ್ ವೃತ್ತ ಖಂಡದ ಉದ್ದ ಆರ್ ತ್ರಿಜ್ಯ ಆದ್ದರಿಂದಹೆಚ್ ಎಂಬುದು ಎಲ್ ಗುಣಲೆ α ಗೆ ಸಮಾನವಾಗಿರುತ್ತದೆ ಎಂದು ನಾವು ನೋಡಬಹುದು ಆದ್ದರಿಂದ ಇದು ಎಲ್ ವು ಆರ್ ಅನ್ನುಹೆಚ್ ನಿಂದ ಗುಣಿಸಿ ಎಲ್ ಭಾಗಿಸಿದಾಗ ಬರುವ ಮೊತ್ತಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇದು ಈಕ್ವೇಶನ್ ಎಲ್ ಮತ್ತು ಇದು ಸಮೀಕರಣ 2 ಆಗಿದೆ ಇದರಿಂದ 3 ನೇ ಸಮೀಕರಣವನ್ನು ಪಡೆಯುತ್ತೇವೆ ಇದರೊಂದಿಗೆ ನಾವು ನಮ್ಮ ಸ್ಪಿರಿಟ್ ಮಟ್ಟದ ಸೂಕ್ಷ್ಮತೆಯನ್ನು ಕಾಣಬಹುದು ಸೂಕ್ಷ್ಮತೆಯು ಸೆಕೆಂಡುಗಳ ಕ್ರಮದಲ್ಲಿರಬಹುದು ಇದು ಕೆಲವು ಸೆಕೆಂಡುಗಳಾಗಿರಬಹುದು ಆದ್ದರಿಂದ ಈ ಗುಳ್ಳೆ ಯಾವಾಗ ಚಲಿಸುತ್ತದೆ ಎಂಬುದನ್ನು ನಾವು ನೋಡಬಹುದು ನಿಮಗೆ ತಿಳಿದಿರುವಂತೆ ನಾವು ಈ ತಂತಿಯನ್ನು ಹೊಂದಿದ್ದೆವು ಈ ತಂತಿಯನ್ನು ವರ್ನೈರ್ ಕ್ಯಾಲಿಪರ್ ಬಳಸಿ ನಾವು ಅಳತೆ ಮಾಡಿದ್ದೆವು ತಂತಿಯ ವ್ಯಾಸವು 4 ಮಿ ಸ್ಪಿರಿಟ್ ಮಟ್ಟದ ಕೊನೆಯಲ್ಲಿ ಈ ತಂತಿಯನ್ನು ಹಾಕಲು ಪ್ರಯತ್ನಿಸುತ್ತೇನೆ ಅದನ್ನು ತುದಿಯಲ್ಲಿ ಇರಿಸಿ ಆದ್ದರಿಂದ ನೀವು ಗುಳ್ಳೆಯಲ್ಲಿ ಯಾವುದೇ ಚಲನೆಯನ್ನು ಕಾಣುತ್ತೀರಾ ಗುಳ್ಳೆ ಗುರುತು ದಾಟಿದೆಯೇbubble crossed mark ಹೌದು ಅದು ದಾಟಿದೆ ಆದ್ದರಿಂದ ಇದರರ್ಥ ಈ 4 ಎಂಎಂ ಅದನ್ನು ಚಲಿಸುವಂತೆ ಮಾಡಲು ಸಾಕಷ್ಟು ದೊಡ್ಡದಾಗಿದೆ ಆದ್ದರಿಂದ ಸೂಕ್ಷ್ಮತೆಯೆಂದರೆ ಯಾವ ಹಂತದಲ್ಲಿ ಅಥವಾ ಯಾವ ಚಲನೆಯಲ್ಲಿ ಗುಳ್ಳೆ ಚಲಿಸಲು ಪ್ರಾರಂಭಿಸುತ್ತದೆ ನಾನು ಈ ರೀತಿಯ ಸಣ್ಣ ಚಲನೆಯನ್ನು ಮಾಡಿದರೆ ಅದು ಚಲಿಸುತ್ತಿಲ್ಲ ಅದು ರೇಖೆಯನ್ನು ಗುರುತಿಸುತ್ತಿಲ್ಲ ಆದ್ದರಿಂದ ನಾನು ಅದನ್ನು ಫೀಲರ್ ಗೇಜ್ ಬಳಸಿ ಪರಿಶೀಲಿಸಬಹುದು ಇದು ಫೀಲರ್ ಗೇಜ್ ಆಗಿದೆ ನಾವು 5 ಬೈ 80 5 ಬೈ 100 ಮತ್ತು 80 ಬೈ100 ಎಂದು ವಿವಿಧ ಅಳತೆ ಸೆಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಅತ್ಯುತ್ತಮವಾದ ಎಲೆ 5 ಬೈ 100 ಮಿ ಮೀ ಆದ್ದರಿಂದ ಈ 5 ಬೈ 100 ಎಂಎಂ ಎಲೆಯನ್ನು ಕೊನೆಯಲ್ಲಿ ಇಲ್ಲಿ ಹಾಕಲು ಪ್ರಯತ್ನಿಸುತ್ತೇನೆ ನೀವು ಗುಳ್ಳೆಯಲ್ಲಿ ಚಲನೆಯನ್ನು ಕಂಡುಕೊಂಡಿದ್ದೀರಾ ಯಾವುದೇ ಚಲನೆ ಇಲ್ಲ ಅದು 5 ಬೈ 100 ಮಿಮೀ ಅದು ಚಲಿಸುವುದಿಲ್ಲ ಆದ್ದರಿಂದ ಈ ದಪ್ಪವನ್ನು ಹೆಚ್ಚಿಸಲು ನಾನು ಪ್ರಯತ್ನಿಸುತ್ತೇನೆ ಆದ್ದರಿಂದ ಈ ಉದ್ದವನ್ನು ನಾನು ಇಲ್ಲಿ ಮತ್ತೊಂದು ಎಲೆಯನ್ನು ಹಾಕಿದ್ದೇನೆ ಇದು ವಾಸ್ತವವಾಗಿ 25 ಬೈ 100 ಆಗಿದೆ ಈ 0 25 ಇದು ಇನ್ನೂ ಚಲಿಸುತ್ತಿಲ್ಲ ನಾನು ಅದನ್ನು ತೆಗೆಯುತ್ತೇನೆ ಆದ್ದರಿಂದ ದಪ್ಪವಾದ ಎಲೆ ಒರಟಾದ ಎಲೆಯನ್ನು ಇಲ್ಲಿ ಹಾಕಲು ಪ್ರಯತ್ನಿಸುತ್ತೇನೆ ಅದು 80 ಬೈ 100 ರ ಕ್ರಮದಲ್ಲಿದೆ 80 ಬೈ 100 ಎಂದರೆ 0 8 ಸರಿ ಒರಟಾದ ಎಲೆಯನ್ನು ಗುಳ್ಳೆಯಲ್ಲಿ ನೀವು ಯಾವುದೇ ಚಲನೆಯನ್ನು ಕಾಣುತ್ತೀರಾ ಹೌದು ಗುಳ್ಳೆ ಮುಟ್ಟಿದೆ ಅಥವಾ ಅದು ಇಲ್ಲಿ ಗೆರೆ ದಾಟಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಇದರರ್ಥ 0 8 ಸ್ವೀಕಾರಾರ್ಹವಲ್ಲ ಮತ್ತು 0 25 ಸ್ವೀಕಾರಾರ್ಹ ನಾನು ಇನ್ನೊಂದನ್ನು ಆಯ್ಕೆ ಮಾಡಲು ಪ್ರಯತ್ನಿಸುತ್ತೇನೆ ನಾನು ಹಿಟ್ ಮತ್ತು ಟ್ರಯಲ್ ವಿಧಾನವನ್ನು ಮಾಡುತ್ತಿದ್ದೇನೆ ಮತ್ತು 0 5 ಅನ್ನು ಆಯ್ಕೆ ಮಾಡಲು ಪ್ರಯತ್ನಿಸುತ್ತೇನೆ 0 5 ಸ್ವೀಕಾರಾರ್ಹವಲ್ಲ ಇದು ಇಲ್ಲಿ ಕೆಲವು ಚಲನೆಯನ್ನು ಮಾಡುತ್ತಿದೆ ಆದ್ದರಿಂದ ನಾನು ಇಲ್ಲಿ 0 3 ಅನ್ನು ಆಯ್ಕೆ ಮಾಡಲು ಪ್ರಯತ್ನಿಸುತ್ತೇನೆ ಇದು ಸ್ವೀಕಾರಾರ್ಹ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ 0 3 ಸ್ವೀಕಾರಾರ್ಹ ಸರಿ 0 3 ಸ್ವೀಕಾರಾರ್ಹ ಮತ್ತು 0 5 ಸ್ವೀಕಾರಾರ್ಹವಲ್ಲ ನಮ್ಮಲ್ಲಿ 0 4 ಮಿಮೀ ಎಲೆ ಲಭ್ಯವಿಲ್ಲ ಆದ್ದರಿಂದ ನಾವು 0 3 ಮಿಮೀ ಅನ್ನು ಕಾಣಬಹುದು ಈ ಚಲನೆಯ ಉದ್ದ h ಆಗಿದೆ ನಿಜವಾಗಿ ನಾನು ಅದನ್ನು ಈ ಎತ್ತರಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ ಸರಿ 3 ಮಿಮೀ ಸ್ವೀಕಾರಾರ್ಹ ಮತ್ತು 0 5 ಮಿಮೀ ಸ್ವೀಕಾರಾರ್ಹವಲ್ಲ ಆದ್ದರಿಂದ ನಾನು ಸರಾಸರಿ ತೆಗೆದುಕೊಂಡು 0 4 ಮಿಮೀ ಪಡೆಯಬಹುದು ಸರಿ ನಂತರ h 0 4 ಮಿಮೀಗೆ ಸಮಾನವಾಗಿರುತ್ತದೆ ಈ ಉದ್ದ l 12 ಇಂಚುಗಳಿಗೆ ಸಮಾನವಾಗಿರುತ್ತದೆ ಅದು 300 ಮಿ ಗೆ ಸಮಾನವಾಗಿರುತ್ತದೆ ಸರಿ ನಾವು ಲೆಕ್ಕ ಹಾಕಿಲ್ಲ ಸರಿ ಸಮೀಕರಣ ಸಂಖ್ಯೆ 2 ನ್ನು ಬಳಸಿಕೊಂಡು ನಾವು α ಅನ್ನು ಲೆಕ್ಕ ಹಾಕಬಹುದು ಇದು h ಗೆ L ನಿಂದ ಭಾಗಿಸಿದಾಗ ಬರುವ ಮೊತ್ತಕ್ಕೆ ಸಮವಾಗಿರುತ್ತದೆ ಈಗ ಇದು 0 4 ಭಾಗಲೇ 300 ಆಗಿದೆ ಇದು 0 00133 ರೇಡಿಯನ್ಗಳಿಗೆ ಸಮಾನವಾಗಿರುತ್ತದೆ ಅಲ್ಫಾ α ಹೆಚ್ ಎಲ್ 0 4300 ಅಲ್ಫಾ α 0 00133 ರೇಡಿಯನ್ ಆದ್ದರಿಂದ ಇದು ರೇಡಿಯನ್ಗಳು ಮತ್ತು ಇದು α ಸರಿ ಆರ್ ನ ಮೌಲ್ಯವು ವಾಯ್ಲ್ನ ವಕ್ರತೆಯ ಕೇಂದ್ರವಾಗಿದೆ ಇದು ವಾಯ್ಲ್ನ ವಕ್ರತೆಯಾಗಿದೆ ಇದು ಕೇಂದ್ರ ಬಿಂದುವನ್ನು ಸಂಧಿಸಿದಾಗ ಇದು ಬದಲಾಗುತ್ತದೆ ಆದ್ದರಿಂದ ವಕ್ರತೆಯ ತ್ರಿಜ್ಯ ಇದು ವಾಯ್ಲ್ ಆಗಿದ್ದರೆ ಇದು ವಾಯ್ಲ್ನ ಮೇಲ್ಮೈ ಇಲ್ಲಿ ನೀಡಲಾಗಿರುವ ಈ ಆರ್ ಮೌಲ್ಯವು ವಕ್ರತೆಯ ತ್ರಿಜ್ಯ ಇದು 30 ರಿಂದ 10000 ಮಿ ಮೀ ವರೆಗೆ ಬದಲಾಗುತ್ತದೆ ಕೆಲವೊಮ್ಮೆ ವಕ್ರತೆಯು ಇರುವುದಿಲ್ಲ ಕೆಲವೊಮ್ಮೆ ಇದು 100 ರ ಮೀಟರ್ಗಳಷ್ಟು ಖಚಿತವಾಗಿರಬಹುದು ಸರಿ ನಾನು 10 ಮೀಟರ್ ಅನ್ನು ಇಲ್ಲಿ ಇರಿಸಿದ್ದೇನೆ ಇದು ಸಾಮಾನ್ಯವಾಗಿ ಈ ರೀತಿ ಬದಲಾಗುತ್ತದೆ ಆದ್ದರಿಂದ 0 4 ಮಿಮೀ ಚಲನೆಯನ್ನು ಚಲಿಸುವಾಗ ನಾವು ಸೂಕ್ಷ್ಮತೆಯನ್ನು ಲೆಕ್ಕ ಹಾಕಬಹುದು ಇದು 0 00133 ರೇಡಿಯನ್ಗಳಲ್ಲಿ ಆವರಿಸಿರುವ ಕೋನವಾಗಿದೆ ಸರಿ ಆದ್ದರಿಂದ 1 ಮಿ ಮೀ ಚಲನೆಗೆ ಕೋನವು 0 00133 ಭಾಗಲೇ 0 4 ಆಗಿರುತ್ತದೆ ಇದು 0 0032 ಕ್ಕೆ ಸಮಾನವಾಗಿರುತ್ತದೆ 4 ಮಿ ಮೀ 0 00133 ರೇಡಿಯನ್ 1 ಮಿ ಮೀ 0 001334 0 0032 ರೇಡಿಯನ್ ಆದ್ದರಿಂದ ಇದು ಈ ಉಪಕರಣದ ಸೂಕ್ಷ್ಮತೆಯಾಗಿರಬಹುದು ಆದಾಗ್ಯೂ ಇದು ನಿಖರವಾದ ಲೆಕ್ಕಾಚಾರವಲ್ಲ ಮತ್ತು ನಾವು ಇದೀಗ ಹಿಟ್ ಮತ್ತು ಟ್ರಯಲ್ ವಿಧಾನವನ್ನು ಮಾಡಿದ್ದೇವೆ ಆದ್ದರಿಂದ ಉಪಕರಣದ ಸೂಕ್ಷ್ಮತೆಯನ್ನು ಈ ಸಂಬಂಧವನ್ನು ಬಳಸಿಕೊಂಡು ಅಥವಾ ಸ್ಪಿರಿಟ್ ಮಟ್ಟದ ಈ ತತ್ತ್ವದಿಂದ ಲೆಕ್ಕಹಾಕಬಹುದು ಸ್ಪಿರಿಟ್ ಮಟ್ಟಕ್ಕೆ ಇರುವ ಮತ್ತೊಂದು ಮುನ್ನೆಚ್ಚರಿಕೆ ಅಥವಾ ಮಾರ್ಗಸೂಚಿ ಎಂದರೆ ನಾವು ಈ ಸ್ಪಿರಿಟ್ ಮಟ್ಟವನ್ನು ಬಳಸಬೇಕಾದಾಗಲೆಲ್ಲಾ ಈ ದಿಕ್ಕಿನಲ್ಲಿ ಮಟ್ಟವನ್ನು ಪರಿಶೀಲಿಸಬಹುದು ಮತ್ತು ಗುಳ್ಳೆಯ ಆ ಸ್ಥಾನವು ಬದಲಾಗುತ್ತದೆಯೇ ಎಂದು ಪರಿಶೀಲಿಸಲು ನಾವು ಅದನ್ನು 180 ಡಿಗ್ರಿ ತಿರುಗಿಸುತ್ತೇವೆ ಆದ್ದರಿಂದ ಸ್ಪಿರಿಟ್ ಲೆವೆಲ್ ಉಪಕರಣವನ್ನು ಸರಿಯಾಗಿ ಮಾಪನಾಂಕ ಮಾಡಲಾಗಿದೆಯೇ ಅಥವಾ ಇಲ್ಲ ಎಂದು ಇದು ನಮಗೆ ತಿಳಿಸುತ್ತದೆ ಇದು ಒಂದು ವಿಷಯವಾಗಿತ್ತು ಎರಡನೆಯ ವಿಷಯ ನಾನು ನಿಮಗೆ ಕಲಿಸಿದ್ದೇನೆಂದರೆ ಇದು ಯಾವಾಗಲೂ ಉಲ್ಲೇಖ ಮೇಲ್ಮೈಯಾಗಿದ್ದರೆ ನಾವು ಈ ಮೇಲ್ಮೈಯನ್ನು ಕೆಳಗಿನಿಂದ ಬಳಸಲಾಗುವುದಿಲ್ಲ ಇದು ಈ ರೀತಿ ಇರಬೇಕು ಅದು ಸರಿಯಾಗಿ ರೇಖೆಗಳ ನಡುವೆ ಇದೆ ಎಂದು ನಾವು ನೋಡಬೇಕಾಗಿದೆ ಆದ್ದರಿಂದ ಇವುಗಳು ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು ರೇಖೆಗಳು ವೆರ್ಟಿಸಸ್ ಗುರುತಿಸಲು ನಾವು ಇದನ್ನು ಬಳಸಬಹುದು ಲಂಬ ಗುರುತುಗಳು ಮತ್ತು ಕೆಲವೊಮ್ಮೆ ಸ್ಪಿರಿಟ್ ಮಟ್ಟದಲ್ಲಿ ಕೆಲವು ವಾಯ್ಲ್ಗಳು ಇಲ್ಲಿ 45 ಡಿಗ್ರಿಗಳಷ್ಟು ಓರೆಯಾಗುತ್ತವೆ ಕೆಲವೊಮ್ಮೆ ವಾಯ್ಲ್ಗಳು ಸಹ ಇಲ್ಲಿ 45 ಡಿಗ್ರಿಗಳಲ್ಲಿರುತ್ತವೆ ಆದ್ದರಿಂದ 45 ಡಿಗ್ರಿ ಕೋನವನ್ನು ನೇರವಾಗಿ ಗುರುತಿಸಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಸ್ಪಿರಿಟ್ ಮಟ್ಟದ ಬಳಕೆಯಾಗಿದೆ ನಾವು ಚರ್ಚಿಸಿದ ಸಾಧನಗಳಲ್ಲಿ ಒಂದಾದ ಸ್ಪಿರಿಟ್ ಮಟ್ಟದ ಬಗ್ಗೆ ಇದು ಚರ್ಚೆಯಾಗಿತ್ತು ಆದ್ದರಿಂದ ನಾನು ಇಲ್ಲಿ ವಿರಾಮ ತೆಗೆದುಕೊಳ್ಳುತ್ತೇನೆ ಮತ್ತು ಪ್ರಯೋಗಾಲಯದ ಪ್ರದರ್ಶನದ ಮುಂದಿನ ಭಾಗದಲ್ಲಿ ನಾವು ಭೇಟಿಯಾಗುತ್ತೇವೆ ಅಲ್ಲಿ ನಾನು ಇನ್ನೊಂದು ಸಾಧನವನ್ನು ಚರ್ಚಿಸುತ್ತೇನೆ ಧನ್ಯವಾದ